ನಮಸ್ಕಾರ ಮತ್ತು ಈ ಉಪನ್ಯಾಸಕ್ಕೆ ಸ್ವಾಗತ ಆದ್ದರಿಂದ ಇದು ಸೆಕ್ಯೂರ್ ಸಿಸ್ಟಮ್ಸ್ ಎಂಜಿನಿಯರಿಂಗ್ ಕೋರ್ಸ್ನ ಡೆಮೊ ಆಗಿದೆ ಆದ್ದರಿಂದ ನೀವು ವರ್ಚುವಲ್ ಬಾಕ್ಸ್ ಅನ್ನು ಸ್ಥಾಪಿಸಿದ್ದೀರಿ ಮತ್ತು ಇಲ್ಲಿ ತೋರಿಸಿರುವಂತೆ ನೀವು Ubuntu ಚಾಲನೆಯಲ್ಲಿರುವಿರಿ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಈ ಮೊದಲ ಡೆಮೊದಲ್ಲಿ ನಾವು ಪ್ರೋಗ್ರಾಂನಲ್ಲಿ ಈ ಸ್ಟಾಕ್ ಅನ್ನು ಹೇಗೆ ಪ್ರಸ್ತುತಪಡಿಸಲಾಗಿದೆ ಎಂಬುದನ್ನು ನಾವು ನೋಡುತ್ತೇವೆ ಮತ್ತು ಈ ಪ್ರೋಗ್ರಾಂಗಳನ್ನು ಡೀಬಗ್ ಮಾಡಲು ಬಳಸಬಹುದಾದ gdb ಎಂಬ ಉಪಕರಣವನ್ನು ಸಹ ನಾವು ಬಳಸುತ್ತೇವೆ ಆದ್ದರಿಂದ ಟರ್ಮಿನಲ್ ಅನ್ನು ಪ್ರಾರಂಭಿಸುವುದು ಮೊದಲನೆಯದು ಆದ್ದರಿಂದ ನೀವು ಇದನ್ನು ಈ ರೀತಿ ಮಾಡಬಹುದು ನೀವು ವೆಬ್ಸೈಟ್ನಿಂದ ಕೋಡ್ಗಳನ್ನು ಡೌನ್ಲೋಡ್ ಮಾಡಿದ್ದರೆ NPTEL CODES ಎಂಬ ಡೈರೆಕ್ಟರಿಗೆ ನ್ಯಾವಿಗೇಟ್ ಮಾಡಿ ಈ ವೀಡಿಯೊದಲ್ಲಿ ನಾವು Module0 ಅನ್ನು ನೋಡುತ್ತೇವೆ ಈ ಪ್ರಸ್ತುತಿಯಲ್ಲಿ ನಾವು ನೋಡಲಿರುವ ಕೋಡ್ಗೆ ಈ ಮಾಡ್ಯೂಲ್ ಅನುರೂಪವಾಗಿದೆ ಆದ್ದರಿಂದ ಅದು ಮಾಡುವುದೆಂದರೆ ಇದು ಒಂದು main ಕಾರ್ಯ ಮತ್ತು ಈ ಕಾರ್ಯಕ್ಕೆ ಆಹ್ವಾನವನ್ನು ಹೊಂದಿದೆ ಇದು 1 2 ಮತ್ತು 3 ನಿಯತಾಂಕಗಳನ್ನು ರವಾನಿಸಲಾಗಿದೆ ಮತ್ತು ನಾವು ಹಿಂದಿನ ವೀಡಿಯೊಗಳಲ್ಲಿ ನೋಡಿದಂತೆ ಈ ಕಾರ್ಯವು ಕೇವಲ ಎರಡು ಬಫರ್ಗಳನ್ನು ವ್ಯಾಖ್ಯಾನಿಸುತ್ತದೆ ಬಫರ್ 1ರಲ್ಲಿ 5 ಬೈಟ್ಗಳ ಮತ್ತು ಬಫರ್ 2ರಲ್ಲಿ 10 ಬೈಟ್ಗಳು ಈಗ ಈ ವೀಡಿಯೊದಲ್ಲಿ ನಿರ್ದಿಷ್ಟ ಕಾರ್ಯಕ್ರಮಕ್ಕಾಗಿ ಸ್ಟಾಕ್ ಅನ್ನು ನಾವು ಹೇಗೆ ವಿಶ್ಲೇಷಿಸಬಹುದು ಎಂದು ನಾವು ನೋಡುತ್ತೇವೆ ಸರಿ ನಾವು ಮಾಡುವ ಮೊದಲ ಕೆಲಸವೆಂದರೆ ಈ ಪ್ರೋಗ್ರಾಂಗೆ ಎಕ್ಸಿಕ್ಯೂಟಬಲ್ ಅನ್ನು ರಚಿಸುವುದು make ಅನ್ನು ಚಲಾಯಿಸುವ ಮೂಲಕ ನಾವು ಅದನ್ನು ಮಾಡುತ್ತೇವೆ ಆದ್ದರಿಂದ ಈ ರಚನೆಯು Makefile ಎಂದು ಕರೆಯಲ್ಪಡುವದನ್ನು ಅವಲಂಬಿಸಿರುತ್ತದೆ ಮತ್ತು ಇದು ಕೇವಲ ಸ್ಕ್ರಿಪ್ಟ್ ಆಗಿದ್ದು ನಾವು Makefile ನಲ್ಲಿ ಏನಿದೆ ಎಂಬುದರ ಬಗ್ಗೆ ವಿವರಗಳಿಗೆ ಹೋಗುವುದಿಲ್ಲ ಆದರೆ ಇದು ಕೇವಲ gcc ಯನ್ನು ಆಹ್ವಾನಿಸಲು ನಮಗೆ ಸ್ಕ್ರಿಪ್ಟ್ ಆಗಿದೆ ವಿವಿಧ ನಿಯತಾಂಕಗಳನ್ನು ನಿರ್ದಿಷ್ಟಪಡಿಸಿ gcc ಮತ್ತು ಅಂತಿಮವಾಗಿ ಅನುಗುಣವಾದ ಕಾರ್ಯಗತಗೊಳ್ಳುವಿಕೆಯನ್ನು ಪಡೆಯಿರಿ ಆದ್ದರಿಂದ ಈ ಕೆಲವು ನಿಯತಾಂಕಗಳು gcc fno stack protector z execstack ಮುಂತಾದವುಗಳನ್ನು ನಾವು ನಂತರದ ವೀಡಿಯೊದಲ್ಲಿ ನೋಡುತ್ತೇವೆ ಈ ನಿರ್ದಿಷ್ಟ ವಿಡಿಯೋಕ್ಕಾಗಿ ನಾವು M32 ಮತ್ತು G ಯಲ್ಲಿ ಎರಡು ನಿರ್ದಿಷ್ಟ ನಿಯತಾಂಕಗಳನ್ನು ವಿವರಿಸುತ್ತೇವೆ ಆದ್ದರಿಂದ M32 ಈ ಸಂದರ್ಭದಲ್ಲಿ ರಚಿಸಲಾಗುತ್ತಿರುವ ಎಕ್ಸಿಕ್ಯೂಟಬಲ್ ಉದಾಹರಣೆ1 ರಲ್ಲಿ 32 ಬಿಟ್ ಎಕ್ಸಿಕ್ಯೂಟಬಲ್ ಮತ್ತು ಇದು ಇಂಟೆಲ್ ವರ್ಚುವಲ್ ಬಾಕ್ಸ್ ಅಥವಾ ಇಂಟೆಲ್ ಯಂತ್ರವಾದ್ದರಿಂದ ಕಾರ್ಯಗತಗೊಳಿಸಬಹುದಾದ ಇಂಟೆಲ್ 32 ಬಿಟ್ ಎಕ್ಸಿಕ್ಯೂಟಬಲ್ ಆಗಿದೆ ನಾವು ಇಲ್ಲಿ ನಿರ್ದಿಷ್ಟಪಡಿಸಿದ G ಆಯ್ಕೆಯು ಡೀಬಗ್ ಮಾಡುವ ಚಿಹ್ನೆಗಳನ್ನು ಕಾರ್ಯಗತಗೊಳಿಸುವುದಕ್ಕೆ ಸೇರಿಸುವುದನ್ನು ಖಚಿತಪಡಿಸುತ್ತದೆ ಈಗ ನಾವು ಎರಡನೇ ವೀಡಿಯೊದಲ್ಲಿ ನೋಡಿದಂತೆ ಈ ನಿರ್ದಿಷ್ಟ ಫೈಲ್ ಉದಾಹರಣೆ 1 ಒಂದು elf ಎಕ್ಸಿಕ್ಯೂಟಬಲ್ ಆಗಿದೆ ಆದ್ದರಿಂದ ನಾವು readelf H ನಂತಹ ಆಜ್ಞೆಗಳನ್ನು ನೋಡಿದ್ದೇವೆ ಮತ್ತು ನಾವು ಈ ನಿರ್ದಿಷ್ಟ ಎಕ್ಸಿಕ್ಯೂಟಬಲ್ನ ಹೆಡರ್ ಅನ್ನು ನೋಡಬಹುದು ಮತ್ತು ನಾವು ಹಿಂದಿನ ವೀಡಿಯೋದಲ್ಲಿ ನೋಡಿದಂತೆ ಉದಾಹರಣೆಗೆ ಶಿರೋಲೇಖವನ್ನು ಪಡೆಯಿರಿ ನೋಡಿದಂತೆ ಇದು ಗುರುತಿಸುವಿಕೆ 7f 45 4c 46 ಇದು ASCII ಯಲ್ಲಿ elf ಆಗಿ ರೂಪಾಂತರಗೊಳ್ಳುತ್ತದೆ ಗಮನಿಸಬೇಕಾದ ಇತರ ವಿಷಯಗಳೆಂದರೆ ಇಂಟೆಲ್ 80386 ಗೆ ಇದು 32 ಬಿಟ್ ಎಕ್ಸಿಕ್ಯೂಟಬಲ್ ಎಂದು ಸೂಚಿಸುತ್ತದೆ ಆದ್ದರಿಂದ ನಾವು ಈ ಎಕ್ಸಿಕ್ಯೂಟಬಲ್ ನ ಪ್ರವೇಶ ಬಿಂದುವನ್ನು 0x8048ce0 ಸ್ಥಳದಲ್ಲಿ ನೋಡಿದ್ದೇವೆ ಮತ್ತು ವಿಭಾಗ ಹೆಡ್ರ್ಸ್ಗಳಂತಹ ವಿವಿಧ ಅಂಶಗಳನ್ನು ನಾವು ನೋಡಿದ್ದೇವೆ ಮತ್ತು ಇತ್ಯಾದಿ ವಿಭಾಗ ಶೀರ್ಷಿಕೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ನಾವು readelf S ನಂತಹ ಇತರ readelf ವೈಶಿಷ್ಟ್ಯಗಳನ್ನು ಬಳಸಬಹುದು ಆದ್ದರಿಂದ readelf S example1 ಈ ನಿರ್ದಿಷ್ಟ ಕಾರ್ಯಗತಗೊಳಿಸಬಹುದಾದ ವಿವಿಧ ವಿಭಾಗಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತದೆ example1 ಕಾರ್ಯಗತಗೊಳಿಸಬಹುದಾದ ಬಗ್ಗೆ ಹೆಚ್ಚು ವಿವರವಾಗಿ ನೋಡಲು ನಾವು ನೋಡುವ ಇನ್ನೊಂದು ಪ್ರಮುಖ ಸಾಧನವೆಂದರೆ ಈ objdump ಹಾಗಾಗಿ ನಾನು objdump -disassemble all example1 ಅನ್ನು ಕಾರ್ಯಗತಗೊಳಿಸಿದರೆ ಇದು ಔಟ್ಪುಟ್ ಅನ್ನು example1 lst ನಲ್ಲಿ ಸಂಗ್ರಹಿಸುತ್ತದೆ ಈ ನಿರ್ದಿಷ್ಟ ಉಪಕರಣವು ಏನು ಮಾಡುತ್ತದೆ ಎಂದರೆ ಅದು example1 ಅನ್ನು ಡಿಸ್ಅಸೆಂಬಲ್ ಮಾಡುತ್ತದೆ ಮತ್ತು ಈ ಫೈಲ್ ಅನ್ನು example1 lst ಎಂದು ಕರೆಯುತ್ತದೆ ನಾವು ಇನ್ನೊಂದು ಟ್ಯಾಬ್ ಅನ್ನು ತೆರೆಯಬಹುದು ಮತ್ತು example1 lst ಅನ್ನು ನೋಡಬಹುದು ನಾವು main ಅನ್ನು ಹುಡುಕಬಹುದು ನಾವು ಅನುಗುಣವಾದ C ಕೋಡ್ ಅನ್ನು ಕೂಡ ತೆರೆಯಬಹುದು ಮತ್ತು ಮುಖ್ಯವಾಗಿ ಈ ಕಾರ್ಯಕ್ಕೆ ಆಹ್ವಾನವಿದೆ ಇದನ್ನು ಮೂಲಭೂತವಾಗಿ ಈ ಸೂಚನೆಯಿಂದ ಮಾಡಲಾಗುತ್ತದೆ ಈ ಸ್ಥಳದಲ್ಲಿ 80483ED ಆದ್ದರಿಂದ ಈ ಸೂಚನಾ ಕರೆ ಕಾರ್ಯಕ್ಕಾಗಿ ಇವು ಯಂತ್ರ ಸಂಕೇತವಾಗಿದೆ ಮತ್ತು ನಾವು ಹಿಂದಿನ ವೀಡಿಯೋಗಳಲ್ಲಿ ನೋಡಿದಂತೆ ಮೂರು ಪ್ಯಾರಾಮೀಟರ್ಗಳು 1 2 ಮತ್ತು 3 ಅನ್ನು ಕಾರ್ಯಕ್ಕೆ ರವಾನಿಸಲಾಗಿದೆ ಆದ್ದರಿಂದ ಅದನ್ನು ಬಲದಿಂದ ತಳ್ಳಲಾಗುತ್ತದೆ ಅದು push 3 push 2 ಮತ್ತು push 1 ಇಲ್ಲಿ ನಾವು ಈ ಕಾರ್ಯಕ್ಕಾಗಿ ಡಿಸ್ಅಸೆಂಬಲ್ ಅನ್ನು ನೋಡುತ್ತೇವೆ ಮತ್ತು ನಮಗೆ ತಿಳಿದಿರುವಂತೆ ಈ ಕಾರ್ಯಕ್ಕಾಗಿ ಸ್ಟಾಕ್ ಫ್ರೇಮ್ ಅನ್ನು ರಚಿಸಲಾಗಿದೆ ಇಲ್ಲಿ ಸ್ಥಳೀಯ ಅಸ್ಥಿರಗಳಿಗೆ ಸ್ಥಳಾವಕಾಶವಿದೆ ಮತ್ತು ಅಂತಿಮವಾಗಿ ಕಾರ್ಯವು ಮರಳುತ್ತದೆ ಆದ್ದರಿಂದ ಈ ಸೂಚನೆಯಲ್ಲಿ function ನಲ್ಲಿ 3 ನೇ ಸೂಚನೆಯು ಸ್ಟಾಕ್ ಫ್ರೇಮ್ಗೆ 16 ಬೈಟ್ಗಳ 0x10 ಇದೆ ಎಂದು ನಾವು ನೋಡುತ್ತೇವೆ ಏಕೆಂದರೆ ಸ್ಥಳೀಯ ವೇರಿಯೇಬಲ್ಗಳ ಒಟ್ಟು ಗಾತ್ರವು 16 ಬೈಟ್ಗಳು ನಾವು ನೋಡುವ ಮುಂದಿನ ಟೂಲ್ ಅತ್ಯಂತ ಮುಖ್ಯವಾದುದು ಆದ್ದರಿಂದ ಇದನ್ನು gdb GNU Debugger ಎಂದು ಕರೆಯಲಾಗುತ್ತದೆ ಮತ್ತು ಈ ಟೂಲ್ ಅನ್ನು ಈ ಪ್ರೋಗ್ರಾಂ ಅನ್ನು ಡೀಬಗ್ ಮಾಡಲು ವಿವಿಧ ರಿಜಿಸ್ಟರ್ಗಳನ್ನು ನೋಡಿ ಸ್ಟಾಕ್ ವಿಷಯಗಳನ್ನು ನೋಡಿ ಮತ್ತು ಹೀಗೆ ಮಾಡಬಹುದು ಆದ್ದರಿಂದ ಈ ಉಪಕರಣವನ್ನು ಪ್ರಾರಂಭಿಸುವ ಮಾರ್ಗವೆಂದರೆ gdb ಯನ್ನು ಕಾರ್ಯಗತಗೊಳಿಸಬಹುದಾದ ಉದಾಹರಣೆ 1 ಅನ್ನು ನೀಡುವುದು ಆದ್ದರಿಂದ gdb ನಿಮಗೆ ಈ ರೀತಿಯ ಪ್ರಾಂಪ್ಟ್ ಅನ್ನು ಒದಗಿಸುತ್ತದೆ ಮತ್ತು ಈ ಪ್ರಾಂಪ್ಟ್ ಮೂಲಕ ನೀವು ಪಟ್ಟಿ ಆಜ್ಞೆಯಂತಹ ವಿವಿಧ ಆಜ್ಞೆಗಳನ್ನು ಕಳುಹಿಸಬಹುದು ಅದು ಸಂಪೂರ್ಣ ಮೂಲ ಕೋಡ್ ಅನ್ನು ಈ ರೀತಿ ಪಟ್ಟಿ ಮಾಡುತ್ತದೆ ಅಲ್ಲದೆ ನೀವು b ನಂತಹ ಬ್ರೇಕ್ ಪಾಯಿಂಟ್ಗಳನ್ನು ಲೈನ್ ಸಂಖ್ಯೆ 10 ಕ್ಕೆ ಕಳುಹಿಸಬಹುದು ಆದ್ದರಿಂದ ಇದರ ಅರ್ಥವೇನೆಂದರೆ ಬ್ರೇಕ್ ಪಾಯಿಂಟ್ 10 ಆಕ್ಟ್ ಲೈನ್ ಸಂಖ್ಯೆ 10 ಅನ್ನು ಪಡೆಯುವವರೆಗೆ ಪ್ರೋಗ್ರಾಂ ಕಾರ್ಯಗತಗೊಳ್ಳುತ್ತದೆ ಆದ್ದರಿಂದ ಪ್ರೋಗ್ರಾಂ ಲೈನ್ ಸಂಖ್ಯೆ 10 ರವರೆಗೆ ಕಾರ್ಯಗತಗೊಳ್ಳುತ್ತದೆ ಮತ್ತು ಅದು ಮುಂದಿನ ಕ್ರಮಕ್ಕಾಗಿ ಕಾಯುತ್ತದೆ ಎಂದರ್ಥ ಆದ್ದರಿಂದ ನಾವು ಈಗ ಈ ಪ್ರೋಗ್ರಾಂ ಅನ್ನು ಚಲಾಯಿಸೋಣ gdb r ಎಂಬ ಈ ಕಮಾಂಡ್ ಯಿಂದ ನಾವು ಅದನ್ನು ಚಲಾಯಿಸುತ್ತೇವೆ ಮತ್ತು ನೀವು ನೋಡುವುದೇನೆಂದರೆ gdb ನಿಮಗೆ 10 ನೇ ಸಾಲಿನಲ್ಲಿ ಬ್ರೇಕ್ ಪಾಯಿಂಟ್ 1 ತಲುಪಿದೆ ಎಂದು ಹೇಳುತ್ತದೆ ಆದ್ದರಿಂದ ನಾವು ಪ್ರಸ್ತುತ ಇರುವ ವಿವಿಧ ರಿಜಿಸ್ಟರ್ಗಳನ್ನು ನೋಡಬಹುದು ಈಗ ಈ ನಿರ್ದಿಷ್ಟ ಹಂತದಲ್ಲಿ ನಾವು ವಿವಿಧ ರಿಜಿಸ್ಟರ್ಗಳ ವಿವಿಧ ವಿಷಯಗಳನ್ನು ನೋಡಬಹುದು ಮತ್ತು ಇದನ್ನು gdb info registers eip ಸೂಚನಾ ಪಾಯಿಂಟರ್ esp ಅಂದರೆ ಸ್ಟಾಕ್ ಪಾಯಿಂಟರ್ ರಿಜಿಸ್ಟರ್ ಮತ್ತು ebp ಸ್ಟಾಕ್ನಲ್ಲಿ ಫ್ರೇಮ್ ಪಾಯಿಂಟರ್ ಆಗಿದೆ ಆದ್ದರಿಂದ ನಾವು ಇದನ್ನು ನೋಡುತ್ತೇವೆ ಮತ್ತು eip ಇಲ್ಲಿ 80483e7 ಇರುವ ಸ್ಥಳವನ್ನು ಸೂಚಿಸುತ್ತಿರುವುದನ್ನು ನಾವು ನೋಡುತ್ತೇವೆ ಈಗ ನಾವು ಈ ಕೋಡ್ಗೆ ಹಿಂತಿರುಗಿ ನೋಡಿದರೆ ಈ ಸ್ಥಳವು ಈ ಸ್ಥಳವನ್ನು ಸೂಚಿಸುತ್ತಿರುವುದನ್ನು ನಾವು ನೋಡುತ್ತೇವೆ ಆದ್ದರಿಂದ ಸ್ಟಾಕ್ ಪಾಯಿಂಟರ್ 0xffffcf68 ಸ್ಥಳದಲ್ಲಿರುವುದನ್ನು ನಾವು ನೋಡುತ್ತೇವೆ ಆದ್ದರಿಂದ ನಾವು ಏನು ಮಾಡಬಹುದು ಎಂದರೆ ನಾವು ಸ್ಟಾಕ್ನ ವಿಷಯಗಳನ್ನು ಈ ರೀತಿಯ ಆಜ್ಞೆಯೊಂದಿಗೆ ಮುದ್ರಿಸಬಹುದು gdb x32x esp ಮತ್ತು ಈ ಆಜ್ಞೆಯು ಏನು ಮಾಡುತ್ತದೆ ಎಂದರೆ ಅದು ಮೂಲಭೂತವಾಗಿ ಸ್ಟಾಕ್ ಪಾಯಿಂಟರ್ ಸೂಚಿಸಿದ ಸ್ಥಳದಲ್ಲಿ ಪ್ರಾರಂಭವಾಗುವ ಮೆಮೊರಿಯನ್ನು ಡಂಪ್ ಮಾಡುತ್ತದೆ ಈ ಸಂದರ್ಭದಲ್ಲಿ ffffcf68 ಮತ್ತು ಈ 32 ಇಲ್ಲಿ ಪ್ರದರ್ಶಿಸಬೇಕಾದ ಹಲವಾರು ಮೆಮೊರಿ ಸ್ಥಳಗಳನ್ನು ಸೂಚಿಸುತ್ತದೆ ಇಲ್ಲಿರುವ ಎರಡನೇ x ಪ್ರದರ್ಶನವು ಹೆಕ್ಸಾ ಡೆಸಿಮಲ್ ಮೌಲ್ಯಗಳಲ್ಲಿರಬೇಕು ಎಂದು ಸೂಚಿಸುತ್ತದೆ ಆದ್ದರಿಂದ ಈ ಸ್ಥಳ push 03 ಅನ್ನು ಸೂಚಿಸುವ ಸೂಚನಾ ಪಾಯಿಂಟರ್ ಇದೆ ಎಂದು ಈಗ ನಾವು ನೋಡಿದ್ದೇವೆ ಅದನ್ನು ಇನ್ನೂ ಕಾರ್ಯಗತಗೊಳಿಸಲಾಗಿಲ್ಲ ನಮ್ಮಲ್ಲಿ ಸ್ಟಾಕ್ ಪಾಯಿಂಟರ್ ಇದೆ ಅದು ffffcf68 ಸ್ಥಳವನ್ನು ಸೂಚಿಸುತ್ತಿದೆ ಮತ್ತು ಈ ಸಂದರ್ಭದಲ್ಲಿ ಬೇಸ್ ಪಾಯಿಂಟರ್ ಕೂಡ ffffcf68 ಆಗಿದೆ ಇದಕ್ಕೆ ಕಾರಣವೆಂದರೆ ಈ ಸೂಚನೆಯಲ್ಲಿ ಇಲ್ಲಿರುವ ಸ್ಟಾಕ್ ಪಾಯಿಂಟರ್ esp ಅನ್ನು ebp ಆಗಿ ಚಲಿಸುತ್ತದೆ ಸ್ಟಾಕ್ ಪಾಯಿಂಟರ್ ಅನ್ನು ವಾಸ್ತವವಾಗಿ ಬೇಸ್ ಪಾಯಿಂಟರ್ ಎಂದು ನಕಲಿಸಲಾಗಿದೆ ಮತ್ತು ಆದ್ದರಿಂದ ಸ್ಟಾಕ್ ಪಾಯಿಂಟರ್ ಮತ್ತು ಬೇಸ್ ಪಾಯಿಂಟರ್ ಒಂದೇ ಆಗಿರುತ್ತವೆ objdump ಬಳಸಿ ಪಡೆದ ಡಿಸ್ಅಸೆಂಬಲ್ ಅನ್ನು gdb ಯೊಂದಿಗೆ ಕೂಡ ಪಡೆಯಬಹುದು ಆದ್ದರಿಂದ ನಾವು ಮಾಡಬೇಕಾಗಿರುವುದು ಈ ಆಜ್ಞೆಯನ್ನು ನಿರ್ದಿಷ್ಟಪಡಿಸುವುದು gdb disassemble ಮತ್ತು ಅದು ನಮಗೆ ನಿಖರವಾದ ವಿವರಗಳನ್ನು ನೀಡುತ್ತದೆ gdb ಮೂಲಕ ಪಡೆದ ಡಿಸ್ಅಸೆಂಬಲ್ ಪ್ರೋಗ್ರಾಂ ಕೌಂಟರ್ ಇರುವ ಪ್ರಸ್ತುತ ಸ್ಥಳದಂತೆ ನಿರ್ದಿಷ್ಟ ಕಾರ್ಯಕ್ರಮದ ರನ್ ಟೈಮ್ ಸ್ಥಿತಿಯನ್ನು ಸಹ ನಿಮಗೆ ತಿಳಿಸುತ್ತದೆ ಈಗ ನಾವು ಪ್ರತಿಯೊಂದು ಸೂಚನೆಯನ್ನು ಪ್ರತ್ಯೇಕವಾಗಿ single step ಅಥವಾ ಏಕ ಸೂಚನೆ ಎಂದು ಕರೆಯುವ ಆಜ್ಞೆಯಿಂದ ಕಾರ್ಯಗತಗೊಳಿಸಬಹುದು ಮತ್ತು ನಾವು ಈ ಆಜ್ಞೆಯನ್ನು gdb si ನಂತೆ ಕಡಿಮೆಗೊಳಿಸುತ್ತೇವೆ ನಾವು ಈ ಸಂದರ್ಭದಲ್ಲಿ ಒಂದೇ ಸೂಚನೆಯನ್ನು ಸೂಚಿಸಿದಾಗ push ಸೂಚನೆಯನ್ನು ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ನಾವು ಇದನ್ನು ನೋಡುತ್ತೇವೆ ಆದ್ದರಿಂದ 4a3e7 ನಲ್ಲಿ ಕೊನೆಗೊಳ್ಳುವ ಈ ಸೂಚನೆಯು ಕಾರ್ಯಗತಗೊಂಡಿದೆ ಎಂದು ಹೇಳುತ್ತದೆ ಮತ್ತು ಪ್ರೋಗ್ರಾಂ ಕೌಂಟರ್ ಅಥವಾ ಸೂಚನಾ ಪಾಯಿಂಟರ್ ಮುಂದಿನ ಸೂಚನೆಗೆ ತೆರಳಿದೆಯೆ ಎಂದು ನಾವು ಮತ್ತೊಮ್ಮೆ ಡಿಸ್ಅಸೆಂಬಲ್ ಮಾಡಿದರೆ ನಾವು ನೋಡಬಹುದು ನಾವು ಮೊದಲು ಮಾಡಿದಂತೆ ಸ್ಟಾಕ್ ವಿಷಯಗಳನ್ನು ಡಂಪ್ ಮಾಡುವ ಮೂಲಕ ನಾವು ಸ್ಟಾಕ್ ಮೇಲೆ ಪರಿಣಾಮವನ್ನು ನೋಡಬಹುದು ಆದ್ದರಿಂದ ನಾವು ಈ gdb x32x esp ಮೂಲಕ ಮಾಡಿದ್ದೇವೆ ಮತ್ತು ಇಲ್ಲಿ ವ್ಯತ್ಯಾಸವಿರುವುದನ್ನು ನಾವು ನೋಡುತ್ತೇವೆ 3 ವಿಷಯಗಳನ್ನು ಸ್ಟಾಕ್ಗೆ ತಳ್ಳಲಾಗಿದೆ ಮುಂದಿನ ಹಂತದ ಸೂಚನೆ ಮತ್ತು ಈ ರೀತಿಯ ಇನ್ನೊಂದು ಸೂಚನೆ ತದನಂತರ ಮತ್ತೊಮ್ಮೆ ಸ್ಟಾಕ್ ಅನ್ನು ನೋಡಿ ಮತ್ತು ಎಲ್ಲಾ ಪ್ಯಾರಾಮೀಟರ್ಗಳು 1 2 ಮತ್ತು 3 ಅನ್ನು ಸ್ಟಾಕ್ಗೆ ತಳ್ಳಲಾಗಿದೆ ಎಂದು ನಾವು ನೋಡುತ್ತೇವೆ ಸೂಚನಾ ಪಾಯಿಂಟರ್ ಈಗ ಈ ಕರೆ ಸೂಚನೆಯನ್ನು ಸೂಚಿಸುತ್ತದೆ ಕರೆ ಸೂಚನೆ ಇದ್ದಾಗ ನಾವು ಹಿಂದಿನ ವೀಡಿಯೊದಲ್ಲಿ ನೋಡಿದಂತೆ ಈ ನಿರ್ದಿಷ್ಟ ವಿಳಾಸ 80483db ಅನ್ನು ಸೂಚನಾ ಪಾಯಿಂಟರ್ಗೆ ಸ್ಥಳಾಂತರಿಸಲಾಗುತ್ತದೆ ಅದೇ ಸಮಯದಲ್ಲಿ ಮುಂದಿನ ವಿಳಾಸದ ಸೂಚನೆಯು 080483f2 ಅನ್ನು ಸ್ಟಾಕ್ಗೆ ತಳ್ಳಲಾಗುತ್ತದೆ ಆದ್ದರಿಂದ ಒಂದೇ ಸೂಚನೆಯೊಂದಿಗೆ ಇದು ಹೇಗೆ ಸಂಭವಿಸುತ್ತದೆ ಎಂಬುದನ್ನು ನೋಡೋಣ ಸರಿ ಆದ್ದರಿಂದ ನಾವು ಮತ್ತೊಮ್ಮೆ ಸ್ಟಾಕ್ ಅನ್ನು ನೋಡುತ್ತೇವೆ ಮತ್ತು ಮುಂದಿನ ಸೂಚನೆಯು 08483f2 ಅಂದರೆ ರಿಟರ್ನ್ ವಿಳಾಸವನ್ನು ಸ್ಟಾಕ್ಗೆ ತಳ್ಳಲಾಗಿದೆ ಅದೇ ಸಮಯದಲ್ಲಿ ನೀವು ರಿಜಿಸ್ಟರ್ಗಳ ವಿಷಯಗಳನ್ನು ನೋಡಿದರೆ eip ನ ಸೂಚನಾ ಪಾಯಿಂಟರ್ 80483db ಸ್ಥಳವನ್ನು ಸೂಚಿಸುತ್ತಿರುವುದನ್ನು ನಾವು ನೋಡುತ್ತೇವೆ ಈಗ ನಾವು ಹಿಂದಿನ ವೀಡಿಯೋದಲ್ಲಿ ನೋಡಿದಂತೆ ಈ ಫಂಕ್ಷನ್ ಆರಂಭದಲ್ಲಿ ತನ್ನ ಮುನ್ನುಡಿಯಲ್ಲಿ ಏನು ಮಾಡುತ್ತದೆ ಎಂದರೆ ಅದು ಹಿಂದಿನ ಫ್ರೇಮ್ ಪಾಯಿಂಟರ್ ಅನ್ನು ಸ್ಟಾಕ್ಗೆ ತಳ್ಳುತ್ತದೆ ಇದು ಸ್ಟಾಕ್ ಪಾಯಿಂಟರ್ ಅನ್ನು ಬೇಸ್ ಪಾಯಿಂಟರ್ಗೆ ಚಲಿಸುತ್ತದೆ ಮತ್ತು ನಂತರ ಈ ಕಳೆಯುವ ಸೂಚನೆಯು ಸ್ಟಾಕ್ನಲ್ಲಿ 16 ಬೈಟ್ಗಳ ಡೇಟಾವನ್ನು ಹಂಚುತ್ತದೆ ಆದ್ದರಿಂದ 3 ಸೂಚನೆಗಳನ್ನು ಬಳಸಿ ಇದು ಸಂಭವಿಸುವುದನ್ನು ನೋಡೋಣ ಹಾಗಾಗಿ ನಾನು ಕೇವಲ gdb si 3 ಅನ್ನು ಸೂಚಿಸಬಹುದು ಅಂದರೆ 3 ಸೂಚನೆಗಳನ್ನು ಕಾರ್ಯಗತಗೊಳಿಸಬೇಕು ಮತ್ತು ನಾನು ಅದನ್ನು ಇಲ್ಲಿ ಡಿಸ್ಅಸೆಂಬಲ್ ಮಾಡಿದರೆ ಈ 3 ಸೂಚನೆಗಳು ebp ಅನ್ನು ತಳ್ಳುವುದನ್ನು ನಾನು ನೋಡುತ್ತೇನೆ esp ಅನ್ನು ebp ಗೆ ಸರಿಸಿ ಮತ್ತು esp ನಿಂದ 16 ಅನ್ನು ಕಳೆಯಿರಿ ಆದ್ದರಿಂದ ನಾನು ಸ್ಟಾಕ್ನ ವಿಷಯಗಳನ್ನು ಮತ್ತೊಮ್ಮೆ ನೋಡಬಹುದು ಮತ್ತು ನಾವು ನೋಡುವುದು ಈಗ ಸ್ಟಾಕ್ ffffcf44 ಗೆ ಇಳಿದಿದೆ ಮತ್ತು ಇದಕ್ಕೆ ಕಾರಣವೆಂದರೆ ಈ ವ್ಯವಕಲನ ಸೂಚನೆಯಾಗಿದೆ ಏಕೆಂದರೆ ಇದು ಮೂಲಭೂತವಾಗಿ 16 ಬೈಟ್ಗಳ ಡೇಟಾವನ್ನು buffer 1 ಮತ್ತು buffer 2 ಅನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಆದ್ದರಿಂದ ನಾನು ರಿಜಿಸ್ಟರ್ಗಳ ವಿಷಯಗಳನ್ನು ನೋಡಿದರೆ gdb info registers eip esp ebp ಸ್ಟಾಕ್ ಪಾಯಿಂಟರ್ ಮತ್ತು ಅನುಗುಣವಾದ ಬೇಸ್ ಪಾಯಿಂಟರ್ ನಡುವೆ ಅಂತರವಿರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಸ್ಟಾಕ್ ಪಾಯಿಂಟರ್ ಮತ್ತು ಬೇಸ್ ಪಾಯಿಂಟರ್ ನಡುವಿನ ಈ ಪ್ರದೇಶವು ಆ ಕಾರ್ಯಕ್ಕೆ ಸಕ್ರಿಯ ಚೌಕಟ್ಟಾಗಿದೆ ಈಗ ಈ ಪ್ರದೇಶದೊಳಗೆ ffffcf44 ಮತ್ತು ffffcf54 ನಡುವೆ ಈ ಕಾರ್ಯದ ಸ್ಥಳೀಯರು ವಾಸಿಸುತ್ತಾರೆ ಹಾಗಾಗಿ ಈ ಕಾರ್ಯಕ್ಕಾಗಿ ನಾವು ಸ್ಥಳೀಯರನ್ನು ಈ ಆಜ್ಞೆಯನ್ನು ಬಳಸಿ gdb info locals ನೋಡಬಹುದು ಮತ್ತು ಈ ಕಾರ್ಯದಲ್ಲಿ 2 ಸ್ಥಳೀಯರನ್ನು ನಿರ್ದಿಷ್ಟಪಡಿಸಲಾಗಿದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ buffer 1 ಮತ್ತು buffer 2 ನಾವು buffer 1 ಮತ್ತು buffer 2 ರ ವಿಳಾಸವನ್ನು ಈ ಕೆಳಗಿನಂತೆ ನೋಡಬಹುದು ಹಾಗೆ p ಇದು ಪ್ರಿಂಟ್ ಆಗಿದೆ gdb px buffer1 ಅಲ್ಲಿ buffer1 buffer1 ಗಾಗಿ ವಿಳಾಸವನ್ನು ನೀಡುತ್ತದೆ ಅಂತೆಯೇ buffer2 ವಿಳಾಸ gdb px buffer2 ಇಲ್ಲಿ ನಾವು ನೋಡುವುದೇನೆಂದರೆ buffer1 ಮತ್ತು buffer2 ಇವೆರಡೂ ಸ್ಟಾಕ್ ಚೌಕಟ್ಟಿನೊಳಗೆ ಇವೆ ಇವೆರಡೂ ಸ್ಟಾಕ್ ಪಾಯಿಂಟರ್ ಮತ್ತು ಬೇಸ್ ಪಾಯಿಂಟರ್ ಒಳಗೆ ಇವೆ ಈಗ ನಾವು ಡಿಸ್ಅಸೆಂಬಲ್ಗೆ ಹಿಂತಿರುಗಿ ನೋಡೋಣ ಮತ್ತು ನಾವು ನೋಡುತ್ತಿರುವುದು 2 ಸೂಚನೆಗಳು ಉಳಿದಿವೆ ಒಂದು ಲೀವ್ ಸೂಚನೆ ಮತ್ತು ನಂತರ ರಿಟರ್ನ್ ಸೂಚನೆ ಲೀವ್ ಸೂಚನೆಯು ಮೂಲಭೂತವಾಗಿ ಸ್ಟಾಕ್ ಫ್ರೇಮ್ ಅನ್ನು ಪುನಃಸ್ಥಾಪಿಸುತ್ತದೆ ಈ ಸಂದರ್ಭದಲ್ಲಿ ಹಳೆಯ ಫ್ರೇಮ್ ಹಿಂದಿನ ಕಾರ್ಯಕ್ಕೆ ಅನುಗುಣವಾಗಿ ಮುಖ್ಯ ಕಾರ್ಯವನ್ನು ಪುನಃಸ್ಥಾಪಿಸಲಾಗುತ್ತದೆ ಮತ್ತು ರಿಟರ್ನ್ ನಂತರ ಮುಖ್ಯ ಕಾರ್ಯಕ್ಕೆ ಹಿಂತಿರುಗುತ್ತದೆ ಆದ್ದರಿಂದ ಇದು ಸಂಭವಿಸುವುದನ್ನು ನಾವು ನೋಡೋಣ ಹಾಗಾಗಿ ನಾನು 3 ಸೂಚನೆಗಳನ್ನು ಕಾರ್ಯಗತಗೊಳಿಸಬೇಕಾದ ಏಕೈಕ ಸೂಚನೆ 3 ಅನ್ನು ಮಾಡಬಹುದು ಮತ್ತು ನಾವು ನೋಡುವುದು ಎಸ್ಎಕ್ಯುಷನ್ ಮುಖ್ಯ ಕಾರ್ಯಕ್ಕೆ ಹಿಂತಿರುಗಿದೆ ಈಗ ನಾವು ಇದನ್ನು ಪರಿಶೀಲಿಸುವುದಕ್ಕಿಂತ ಮುಂಚೆ ನಾವು ವಿವಿಧ ರಿಜಿಸ್ಟರ್ಗಳನ್ನು ನೋಡಬಹುದು ಮತ್ತು ಸೂಚನಾ ಪಾಯಿಂಟರ್ ಈಗ ಎಲ್ಲೋ ಮುಖ್ಯವಾದುದನ್ನು ಸೂಚಿಸುತ್ತದೆ ಎಂದು ನಾವು ನೋಡುತ್ತೇವೆ ಅದು ಕರೆ ಮಾಡಿದ ತಕ್ಷಣ ಕಾರ್ಯವನ್ನು ತೋರಿಸುತ್ತದೆ ಮತ್ತು ನಾವು ನೋಡುವುದು ಸ್ಟಾಕ್ ಪಾಯಿಂಟರ್ ಮತ್ತು ಬೇಸ್ ಪಾಯಿಂಟರ್ ಸ್ಟಾಕ್ನಲ್ಲಿ ಮೇಲಕ್ಕೆ ಸಾಗಿದೆ ಈಗ ನಾವು ಕಾರ್ಯವನ್ನು ಪೂರ್ಣಗೊಳಿಸಿದ್ದೇವೆ ಮತ್ತು ನಾವು ಮುಖ್ಯ ಕಾರ್ಯಕ್ಕೆ ಹಿಂತಿರುಗಿದ್ದರಿಂದ ಸಕ್ರಿಯ ಫ್ರೇಮ್ ಈಗ ಮುಖ್ಯ ಕಾರ್ಯಕ್ಕೆ ಅನುಗುಣವಾಗಿದೆ ಆದ್ದರಿಂದ ಎಲ್ಲಾ ಸ್ಥಳೀಯ ಅಸ್ಥಿರಗಳು ಯಾವುದಾದರೂ ಮುಖ್ಯವಾದುದಾದರೆ ಮರಳಿ ಬರುತ್ತವೆ ಮತ್ತು ಇಲ್ಲಿ ಸಕ್ರಿಯವಾಗಿರುತ್ತವೆ ಆದ್ದರಿಂದ gdb ಲಭ್ಯವಿರುವ ಅತ್ಯುತ್ತಮ ಡೀಬಗ್ ಮಾಡುವ ಸಾಫ್ಟ್ವೇರ್ಗಳಲ್ಲಿ ಒಂದಾಗಿದೆ ಇದು ಉಚಿತವಾಗಿ ಲಭ್ಯವಿದೆ ಮತ್ತು ನಾವು ಸೆರೆಹಿಡಿಯುವುದು gdb ಏನು ಮಾಡಬಹುದು ಎಂಬುದರ ಸಣ್ಣ ನೋಟವನ್ನು ಮಾತ್ರ ಆದ್ದರಿಂದ ನೀವು ಕೂಡ ಹುಡುಕಬಹುದು ಮತ್ತು ನಾವು gdb ಹೊಂದಿರುವ ಎಲ್ಲಾ ವಿವಿಧ ಆಜ್ಞೆಗಳನ್ನು ಒಳಗೊಂಡಿರುವ ಡಾಕ್ಯುಮೆಂಟ್ ಅನ್ನು ಹಂಚಿಕೊಳ್ಳಲು ಸಹ ಪ್ರಯತ್ನಿಸುತ್ತೇವೆ ಮತ್ತು ನೀವು gdb ಯೊಂದಿಗೆ ವಿವಿಧ ವಿಷಯಗಳನ್ನು ಪ್ರಯತ್ನಿಸಬಹುದು ಮತ್ತು gdb ಬಳಸಿ ಬೇರೆ ಬೇರೆ ಪ್ರೋಗ್ರಾಂಗಳೊಂದಿಗೆ ಇಂತಹ ಡೀಬಗ್ ಮಾಡಲು ಪ್ರಯತ್ನಿಸಬಹುದು ವಿವಿಧವನ್ನು ನೋಡಿ ನೋಂದಣಿ ಮತ್ತು ಸ್ಟಾಕ್ ಮತ್ತು ಇತರ ಸ್ಥಳೀಯ ಅಸ್ಥಿರಗಳನ್ನು ಹೇಗೆ ನಿರ್ವಹಿಸಲಾಗಿದೆ ಎಂಬುದನ್ನು ನೋಡಿ